ಡಿಸಾಸ್ಟರ್ ರಿಕವರಿ ಮತ್ತು ಬಿಲ್ಡ್ ಬ್ಯಾಕ್ ಬೆಟರ್ ಕೋರ್ಸ್ಗೆ ಸುಸ್ವಾಗತ ನನ್ನ ಹೆಸರು ರಾಮ್ ಸತೀಶ್ ನಾನು IIT ರೂರ್ಕಿಯ ಆರ್ಕಿಟೆಕ್ಚರ್ ಮತ್ತು ಯೋಜನಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿದ್ದೇನೆ ಇಂದು ನಾವು ಪುನರ್ನಿರ್ಮಾಣವನ್ನು ವಿಕೇಂದ್ರೀಕರಿಸುವ ಬಗ್ಗೆ ಚರ್ಚಿಸಲಿದ್ದೇವೆ ಮತ್ತು ಕೊಲಂಬಿಯಾದಲ್ಲಿ ಪುನರ್ನಿರ್ಮಾಣವಾಗಿರುವ ಕೊಲಂಬಿಯಾದ ಪ್ರಕರಣಗಳಿಂದ ನಾವು ಈ ಅಂಶವನ್ನು ಕಲಿಯಲಿದ್ದೇವೆ ಮತ್ತು ಇಂದು ನಾನು ಗೊಂಜಾಲೊ ಲಿಜಾರಾಲ್ಡೆ ಮತ್ತು ಅಧ್ಯಾಯ 8 ರಲ್ಲಿ ಅವರ ಒಂದು ಅಧ್ಯಾಯದ ಬಗ್ಗೆ ನಿಮ್ಮೊಂದಿಗೆ ಚರ್ಚಿಸಲಿದ್ದೇನೆ ಕೊಲಂಬಿಯಾದಲ್ಲಿ ಪುನರ್ನಿರ್ಮಾಣಕ್ಕಾಗಿ ಒಂದು ವಾಹನವಾಗಿ ಪುನರ್ನಿರ್ಮಾಣ ಕೃಷಿ ಸಹಕಾರಿಗಳನ್ನು ವಿಕೇಂದ್ರೀಕರಣ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದನ್ನು ಮೈಕಲ್ ಲಿಯಾನ್ಸ್ ಥಿಯೋ ಸ್ಕಿಲ್ಡರ್ಮ್ಯಾನ್ ಮತ್ತು ಕ್ಯಾಮಿಲೊ ಬೊನೊ ಅವರೊಂದಿಗೆ ಸಂಪಾದಿಸಿದ ಮತ್ತು ಪ್ರಾಯೋಗಿಕ ಆಕ್ಷನ್ ಪಬ್ಲಿಷಿಂಗ್ ಗ್ರೂಪ್ ಬಿಲ್ಟ್ ಬ್ಯಾಕ್ ಬೆಟರ್ನಲ್ಲಿ ಪ್ರಕಟಿಸಲಾಗಿದೆ ಆದ್ದರಿಂದ ನಾನು ಅವರ ನಿರೂಪಣೆಗಳಿಂದ ಮತ್ತು ಅವರ ಕೆಲಸದಿಂದ ಕಲಿಕೆ ಮತ್ತು ತಿಳುವಳಿಕೆಗಳನ್ನು ತೆಗೆದುಕೊಳ್ಳಲಿದ್ದೇನೆ ಮತ್ತು ಆದ್ದರಿಂದ ಕಾಫಿ ಕಾರ್ಮಿಕರ ಸಂಸ್ಥೆ 1999 ರ ಭೂಕಂಪದ ನಂತರ ಅವರೆಲ್ಲರೂ ಹೇಗೆ ಪುನರ್ನಿರ್ಮಾಣವನ್ನು ಆಯೋಜಿಸಿದ್ದಾರೆ ಎಂಬುದನ್ನು ನಾವು ಕಲಿಯಬಹುದು ನಾವು ವಿಕೇಂದ್ರೀಕರಣದ ಬಗ್ಗೆ ಮಾತನಾಡುವಾಗ ಕೇಂದ್ರೀಕೃತ ವಿಧಾನ ಮತ್ತು ವಿಕೇಂದ್ರೀಕೃತ ವಿಧಾನದೊಂದಿಗೆ ನಮ್ಮ ಚರ್ಚೆಯನ್ನು ಪ್ರಾರಂಭಿಸೋಣ ಎಂದು ನಾನು ಭಾವಿಸುತ್ತೇನೆ ನೀವು ಇಲ್ಲಿ ನೋಡುತ್ತಿರುವುದು ಕೇಂದ್ರೀಕೃತ ವಿಧಾನವಾಗಿದೆ ಅಲ್ಲಿ ಎಲ್ಲಾ ನಿರ್ಧಾರಗಳು ಎಲ್ಲಾ ಹಣಕಾಸಿನ ಹರಿವುಗಳು ಮತ್ತು ಎಲ್ಲವನ್ನೂ ಕೇಂದ್ರ ವಿಧಾನಗಳ ಮೂಲಕ ಸಂಪರ್ಕಿಸಲಾಗಿದೆ ಆದ್ದರಿಂದ ಇದು ಒಂದು ರೀತಿಯ ಸರ್ವಾಧಿಕಾರದ ಕ್ರಮದಂತಿದೆ ಅಥವಾ ಈ ನಿರ್ದಿಷ್ಟ ವಿಧಾನಗಳು ವ್ಯಾಪಾರ ವಲಯದಲ್ಲಿ ಮತ್ತು ನಿಮಗೆ ತಿಳಿದಿರುವ ರಾಜಕೀಯದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ವಲಯದಲ್ಲಿ ಹೆಚ್ಚು ಬಳಸಲ್ಪಡುತ್ತವೆ ಆದ್ದರಿಂದ ನಾವು ನಮ್ಮ ಮೇಲೆ ಎಲ್ಲವನ್ನೂ ತೆಗೆದುಕೊಳ್ಳುವ ಮೂಲಕ ನಮ್ಮ ಹೊರೆಯನ್ನು ಕಡಿಮೆ ಮಾಡಬಹುದು ಆದ್ದರಿಂದ ನಾವು ವಾಸ್ತವವಾಗಿ ಹೇಗೆ ವಿಕೇಂದ್ರೀಕರಣ ಮಾಡಬಹುದು ಆದ್ದರಿಂದ ನಾವು ಮೊದಲು ಮಾಡುತ್ತಿರುವುದು ಒಬ್ಬ ವ್ಯಕ್ತಿಯ ನಿರ್ಧಾರ ಅಥವಾ ಒಂದು ಸಂಸ್ಥೆಯ ಅಂತಿಮ ನಿರ್ಧಾರ ಮತ್ತು ಎಲ್ಲಾ ಹರಿವು ಅದರ ಅನುಮೋದನೆಯನ್ನು ತೆಗೆದುಕೊಳ್ಳಬೇಕು ಆದ್ದರಿಂದ ಅದು ಹೇಗೆ ಮಾಡುತ್ತಿತ್ತು ಈಗ ಜನಸಂಖ್ಯೆಯು ಹೆಚ್ಚಾದಂತೆ ಹೊರೆ ಹೆಚ್ಚಾದಂತೆ ನಿರ್ಬಂಧಗಳು ಹೆಚ್ಚುತ್ತಿವೆ ಮತ್ತು ಅಲ್ಲಿಯೇ ಅನೇಕ ಮಾದರಿಗಳು ಲೋಡ್ ಅನ್ನು ಇತರ ಕ್ಷೇತ್ರಗಳಿಗೆ ಇತರ ಸಂಸ್ಥೆಗಳಿಗೆ ಹರಡಲು ಮುಂದಾಗಿವೆ ಉದಾಹರಣೆಗೆ ನಮ್ಮದೇ ಆದ IIT ಯಂತಹ ಯಾವುದೇ ಆಡಳಿತಾತ್ಮಕ ಸೆಟಪ್ ಅನ್ನು ನೀವು ನೋಡಿದರೆ ನಮಗೆ ಒಬ್ಬ ನಿರ್ದೇಶಕರಿದ್ದಾರೆ ನಂತರ ನಮ್ಮಲ್ಲಿ ಡೀನ್ಗಳಿದ್ದಾರೆ ಮತ್ತು ನಮ್ಮಲ್ಲಿ ನಿರ್ದೇಶಕರಿದ್ದಾರೆ ಮತ್ತು ನಮಗೆ ಡೀನ್ಗಳಿದ್ದಾರೆ ಮತ್ತು ಯಾರಾದರೂ ಅಧ್ಯಾಪಕರ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದಾರೆ ಯಾರಾದರೂ ತೆಗೆದುಕೊಳ್ಳುತ್ತಿದ್ದಾರೆ ಶೈಕ್ಷಣಿಕ ಯಾರಾದರೂ ಸಂಶೋಧನೆಯೊಂದಿಗೆ ತೆಗೆದುಕೊಳ್ಳುತ್ತಿದ್ದಾರೆ ಯಾರಾದರೂ ಆಡಳಿತಕ್ಕೆ ತೆಗೆದುಕೊಳ್ಳುತ್ತಿದ್ದಾರೆ ಮತ್ತು ನಂತರ ಪ್ರತಿಯೊಂದನ್ನು ಬೇರೆ ಬೇರೆ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಮತ್ತು ವಿಭಿನ್ನ ಮುಖ್ಯಸ್ಥರು ಅದನ್ನು ನೋಡಿಕೊಳ್ಳುತ್ತಿದ್ದಾರೆ ಆದ್ದರಿಂದ ಆ ರೀತಿಯಲ್ಲಿ ಮುಖ್ಯಸ್ಥರು ಹಣಕಾಸಿನ ಅಧಿಕಾರವನ್ನು ಒಳಗೊಂಡಂತೆ ಕೆಲವು ಅಧಿಕಾರಗಳನ್ನು ಹೊಂದಿದ್ದಾರೆ ಮತ್ತು ನಿರ್ದಿಷ್ಟ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ಮತ್ತು ನಿರ್ದಿಷ್ಟ ಅಧಿಕಾರವನ್ನು ಈ ವಿಭಿನ್ನ ಡೀನ್ಗಳಿಗೆ ವಿಂಗಡಿಸಿದ್ದಾರೆ ಮತ್ತು ನಿರ್ದೇಶಕರು IITR ನ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ನೋಡುತ್ತಿದ್ದಾರೆ ಅದೇ ರೀತಿ ಇದನ್ನು ಉಪವರ್ಗಗಳಾಗಿ ವಿಂಗಡಿಸಲಾಗಿದೆ ಇದರಿಂದಾಗಿ ಕೆಲವು ಅಧಿಕಾರಗಳನ್ನು ವಿವಿಧ ಸಂಸ್ಥೆಗಳ ಮೇಲೆ ವಹಿಸಲಾಗಿದೆ ಮತ್ತು ಕೆಲವು ನಿರ್ಧಾರ ತೆಗೆದುಕೊಳ್ಳುವ ಕಾರ್ಯವಿಧಾನಗಳನ್ನು ಚಾನೆಲ್ ಮಾಡಲಾಗಿದೆ ಮತ್ತು ಕೇಂದ್ರೀಯ ಏಜೆನ್ಸಿಯಿಂದ ನಿರ್ವಹಿಸಲಾಗಿದೆ ಆದ್ದರಿಂದ ವಿಕೇಂದ್ರೀಕರಣದ ಮೂಲಭೂತ ವ್ಯತ್ಯಾಸ ಹೀಗಿದೆ ವಸತಿ ವಲಯದಲ್ಲಿ ವಸತಿ ವಿತರಣೆಯಲ್ಲಿ ಸಾಂಪ್ರದಾಯಿಕ ವಿಧಾನವಿದೆ ಇದು ಕೇಂದ್ರೀಕೃತ ವಿಧಾನವಾಗಿದೆ ಮತ್ತು ಈ ವಿಧಾನಕ್ಕೆ ಸಂಬಂಧಿಸಿದ ಪ್ರಯೋಜನಗಳು ಮತ್ತು ಅಪಾಯಗಳು ಯಾವುವು ಒಂದು ಏಕೆಂದರೆ ಅದು ಒಂದು ಪ್ರಾಧಿಕಾರವು ನೀಡಲಾದ ಮಾಹಿತಿಯಂತೆ ಸಾಕಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡಬೇಕಾಗುತ್ತದೆ ಅಥವಾ ಅದು ಒಂದು ಸಣ್ಣ ತಂಡವು ವಿವಿಧ ಮಾಹಿತಿಯನ್ನು ಸಂಗ್ರಹಿಸಬೇಕಾಗುತ್ತದೆ ಮತ್ತು ಅವರು ಅದರ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಆದ್ದರಿಂದ ಇಲ್ಲಿ ಹೆಚ್ಚಿನ ಮಟ್ಟದ ಅನಿಶ್ಚಿತತೆ ಮತ್ತು ಅಪಾಯಗಳು ಮತ್ತು ಸರಿಯಾದ ಸಂವಹನವನ್ನು ಅಳವಡಿಸಿಕೊಳ್ಳುವಲ್ಲಿ ತೊಂದರೆಗಳು ಉಂಟಾಗುತ್ತವೆ ಎಂದರೆ ಉನ್ನತ ಕ್ರಮದ ಮಟ್ಟದಲ್ಲಿ ಕೆಳ ಕ್ರಮಾಂಕದ ಮಟ್ಟಕ್ಕೆ ಹೇಗೆ ಸಂವಹನ ಮಾಡಬಹುದು ಅಥವಾ ಸೂಕ್ಷ್ಮ ಮಟ್ಟವು ಹೇಗೆ ಎಂದು ನಿಮಗೆ ತಿಳಿದಿದೆ ಸೂಕ್ಷ್ಮ ಮಟ್ಟದ ಸಂವಹನವನ್ನು ನೋಡಿ ವಿಶ್ವಾಸಾರ್ಹ ಮತ್ತು ಉಪಯುಕ್ತ ಮಾಹಿತಿಯ ಪ್ರವೇಶದ ಅಂತರ್ಗತ ಸಮಸ್ಯೆಗಳು ಇವು ಆದ್ದರಿಂದ ಸ್ಥಳೀಯ ಯಾವಾಗಲೂ ಇರುತ್ತದೆ ಸೂಕ್ಷ್ಮ ಹಂತದ ವಿಭಾಗದ ಮಾಹಿತಿಯನ್ನು ಪ್ರವೇಶಿಸುವಲ್ಲಿನ ತೊಂದರೆಗಳು ಅದು ನಿರ್ದಿಷ್ಟ ಸಮುದಾಯದ ಗುಂಪಿನ ವರ್ತನೆಯ ಅಂಶದ ಬಗ್ಗೆ ಮಾಹಿತಿಯಾಗಿರಬಹುದು ಆದ್ದರಿಂದ ಅದು ಕಷ್ಟಕರವಾಗುತ್ತದೆ ಆದ್ದರಿಂದ ಈ ಸಾಂಪ್ರದಾಯಿಕ ವಿಧಾನದ ಬಹುಪಾಲು ಅವರು ಸಾಮಾನ್ಯವಾಗಿ ಗುತ್ತಿಗೆದಾರರೊಂದಿಗೆ ಕೊನೆಗೊಳ್ಳುತ್ತಾರೆ ಆದ್ದರಿಂದ ಹೆಚ್ಚಿನ ಬಾರಿ ಆರ್ಥಿಕ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಈ ಗುತ್ತಿಗೆದಾರರು ಸಿದ್ಧರಾಗುತ್ತಾರೆ ಮತ್ತು ಈ ಸಾಂಪ್ರದಾಯಿಕ ವಿಧಾನಗಳಲ್ಲಿ ಹೆಚ್ಚಿನವು ಗುತ್ತಿಗೆದಾರ ಚಾಲಿತ ಪ್ರಕ್ರಿಯೆಯ ಮೇಲೆ ವಸತಿ ವಿತರಣೆಯು ವ್ಯರ್ಥವಾಗುತ್ತದೆ ಏಕೆಂದರೆ ಅವುಗಳು ನಿಸ್ಸಂಶಯವಾಗಿ ಲಾಭ ಗಳಿಸುವ ಸಂಸ್ಥೆಯಾಗಿದೆ ಮತ್ತು ಅವರಿಗೆ ಇದು ಉದ್ಯೋಗಾವಕಾಶವಾಗಿದೆ ಮತ್ತು ಅವುಗಳ ಮೂಲಕ ಕೆಲವು ಉಪಗುಂಪುಗಳು ಸಹ ಪ್ರಯೋಜನವನ್ನು ಪಡೆಯುತ್ತವೆ ಆದ್ದರಿಂದ ಸಾಂಪ್ರದಾಯಿಕ ವಿಧಾನವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಆದರೆ ಸಮಸ್ಯೆಗಳು ವಿಭಿನ್ನವಾಗಿವೆ ಮತ್ತು ವಾಸ್ತವವಾಗಿ ಗೊಂಜಾಲೊ ಲಿಝಾರಾಲ್ಡೆ ಮತ್ತು ಕ್ಯಾಸಿಡಿ ಜಾನ್ಸನ್ ಮತ್ತು ಕಾಲಿನ್ ಮತ್ತು ಅವರು ವಾಸ್ತವವಾಗಿ ತುರ್ತುಸ್ಥಿತಿಯಿಂದ ಸಮರ್ಥನೀಯತೆಗೆ ವಿಪತ್ತುಗಳ ನಂತರ ಪುನರ್ನಿರ್ಮಾಣದಲ್ಲಿ ಕೆಲಸ ಮಾಡಿದ್ದಾರೆ ಅಲ್ಲಿ ಅವರು ಕೇಂದ್ರೀಕೃತ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯ ಬಗ್ಗೆ ಮಾತನಾಡುತ್ತಾರೆ ಈಗ ನಾನು ನಿಮಗೆ ಹೇಳಿದಂತೆ ನೀವು ಸಾಂಪ್ರದಾಯಿಕ ವಿಧಾನವನ್ನು ಸಂಗ್ರಹಿಸಬೇಕಾಗಿರುವುದರಿಂದ ನೀವು ಮಾಹಿತಿಯನ್ನು ವಿವಿಧ ಮಾಹಿತಿಯನ್ನು ಸಂಗ್ರಹಿಸಬೇಕು ಮತ್ತು ಅಲ್ಲಿಯೇ ಅವುಗಳನ್ನು ಒಂದು ಸಂಸ್ಥೆ ಅಥವಾ ಕೆಲವು ಸಂಸ್ಥೆಗಳಿಂದ ಸಂಗ್ರಹಿಸಲಾಗುತ್ತದೆ ಅವರು ವಿಶಿಷ್ಟವಾದ ವಸತಿ ಮಾದರಿಯನ್ನು ಅಭಿವೃದ್ಧಿಪಡಿಸಲು ಕೊನೆಗೊಳ್ಳುತ್ತಾರೆ ಏಕೆಂದರೆ ಅವರು ಪೂರ್ಣಗೊಳಿಸಬೇಕಾದ ಬಜೆಟ್ ನಿರ್ಬಂಧಗಳನ್ನು ಒಳಗೊಂಡಂತೆ ಅನೇಕ ಇತರ ಸವಾಲುಗಳನ್ನು ಹೊಂದಿದ್ದಾರೆ ಮತ್ತು ಅವರಿಗೆ ಸಮಯದ ಮಿತಿ ಇದೆ ರಾಜಕೀಯ ಒತ್ತಡವಿರಬಹುದು ಆದ್ದರಿಂದ ಅಲ್ಲಿಯೇ ಅಂತಿಮವಾಗಿ ಅವರು ಕೊನೆಗೊಳ್ಳುತ್ತಾರೆ ಮತ್ತು ಪರೀಕ್ಷಿತ ಮಾದರಿಯೊಂದಿಗೆ ಬರುತ್ತಾರೆ ಮತ್ತು ನಂತರ ಅವರು ಸೈಟ್ ಸಂದರ್ಭವನ್ನು ಲೆಕ್ಕಿಸದೆ ವಿವಿಧ ಸಂದರ್ಭಗಳಲ್ಲಿ ಅದನ್ನು ಪುನರಾವರ್ತಿಸಲು ಪ್ರಯತ್ನಿಸುತ್ತಾರೆ ಸಮುದಾಯದ ಸಂದರ್ಭವನ್ನು ಲೆಕ್ಕಿಸದೆ ಅವರು ಏಕರೂಪದ ಪ್ರಮಾಣಿತವಲ್ಲದ ಅಭಿವೃದ್ಧಿ ಪ್ರಕ್ರಿಯೆಯನ್ನು ಪುನರಾವರ್ತಿಸುತ್ತಾರೆ ಆದರೆ ವಾಸ್ತವದಲ್ಲಿ ನೀವು ಈ ರೀತಿಯ ಪ್ರಕ್ರಿಯೆಗಳನ್ನು ಅಭಿವೃದ್ಧಿಪಡಿಸಲು ಬಯಸಿದರೆ ನೀವು ದೊಡ್ಡ ಪ್ರಮಾಣದ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಬೇಕು ಏಕೆಂದರೆ ನೀವು ಬೃಹತ್ ವಸತಿ ಯೋಜನೆಯನ್ನು ತಲುಪಿಸಲು ಬಯಸಿದರೆ ಅಂತಹ ವಿಭಾಗವನ್ನು ಹೊಂದಲು ನೀವು ಸಾಕಷ್ಟು ಭೂಮಿಯನ್ನು ಹೊಂದಿರಬೇಕು ನೀವು ಉದ್ಯೋಗಗಳು ಸೇವೆಗಳು ಮತ್ತು ಇನ್ನೊಂದು ಮೂಲಸೌಕರ್ಯ ಮತ್ತು ಸಾರಿಗೆಗೆ ಪ್ರವೇಶವನ್ನು ಹೊಂದಿರಬೇಕು ನೀವು ನಗರದ ಹೊರಗೆ ಭೂಮಿಯನ್ನು ಕಂಡುಕೊಳ್ಳಬಹುದು ಏಕೆಂದರೆ ಅದು ಅಗ್ಗವಾಗಿ ಬರುತ್ತಿದೆ ಮತ್ತು ನೀವು ಎಲ್ಲಾ ಪುನರ್ನಿರ್ಮಾಣ ಚಟುವಟಿಕೆಗಳನ್ನು ಅಲ್ಲಿ ಇರಿಸಬಹುದು ಮತ್ತು ಆದರೆ ಜನರ ಉದ್ಯೋಗಗಳ ಬಗ್ಗೆ ಏನು ಅವರು ಹೇಗೆ ಪ್ರಯಾಣಿಸುತ್ತಾರೆ ಸೇವಾ ಕ್ಷೇತ್ರ ಸಾರಿಗೆ ಸೌಲಭ್ಯ ಉದ್ಯೋಗಗಳಿಲ್ಲದಿದ್ದಾಗ ಅವರು ಹೇಗೆ ಪ್ರಯಾಣಿಸುತ್ತಾರೆ ವಿಶೇಷವಾಗಿ ನೀವು ಇದ್ದರೆ ನೀವು ಅನೌಪಚಾರಿಕ ವಲಯದಲ್ಲಿ ಹೇಗೆ ವ್ಯವಹರಿಸುತ್ತೀರಿ ಅವುಗಳನ್ನು ಒದಗಿಸಲು ಹೋಗುತ್ತದೆ ಆದ್ದರಿಂದ ಇದು ಪ್ರಮುಖ ಸವಾಲಾಗಿದೆ ಮತ್ತು ಮುಖ್ಯವಾಗಿ ನಾವು ಭೂಮಿಯನ್ನು ಹುಡುಕುವ ಮತ್ತು ವಸತಿ ಯೋಜನೆಯನ್ನು ಅಭಿವೃದ್ಧಿಪಡಿಸುವ ಬಗ್ಗೆ ಮಾತನಾಡುವಾಗ ಅವರು ಮಾತನಾಡಬೇಕಾಗುತ್ತದೆ ಅವರು ಜವಾಬ್ದಾರರಾಗಿರುವ ತಂಡ ಅಥವಾ ಸಂಸ್ಥೆಗೆ ಅಗತ್ಯವಿದೆ ಹೆಚ್ಚಿನ ಪ್ರಮಾಣದ ಮಾಹಿತಿಯನ್ನು ಮೌಲ್ಯಮಾಪನ ಮಾಡಲು ಮತ್ತು ಸಮತೋಲನಗೊಳಿಸಲು ಪಡೆಯಲು ಮತ್ತು ಅರ್ಥೈಸಲು ಕಷ್ಟಕರವಾದ ಮತ್ತು ನಾವು ಯಾವ ರೀತಿಯ ಮಾಹಿತಿಯನ್ನು ಮಾತನಾಡುತ್ತಿದ್ದೇವೆ ಆರ್ಥಿಕ ಹೂಡಿಕೆ ನಿರ್ವಹಣಾ ಆಯ್ಕೆಗಳು ಭೂಮಿಯ ಬೆಲೆಗಳು ಸಂಕೀರ್ಣ ಸಾಂಸ್ಕೃತಿಕ ಆಸೆಗಳು ಅನಿರೀಕ್ಷಿತ ಸಾಮಾಜಿಕ ವರ್ತನೆಗಳು ವಿವಾದಾತ್ಮಕ ಸಾಂಪ್ರದಾಯಿಕ ಮೌಲ್ಯಗಳು ದಿನನಿತ್ಯದ ನಡವಳಿಕೆಗಳು ರಾಜಕೀಯ ಮಿತಿಗಳು ಆಡಳಿತಾತ್ಮಕ ಅಗತ್ಯಗಳು ಮತ್ತು ವ್ಯವಸ್ಥಾಪನಾ ಪರಿಗಣನೆಗಳು ಮತ್ತು ಅಸ್ಪಷ್ಟ ಕಾನೂನು ಕಾರ್ಯವಿಧಾನಗಳು ಅಂತರ್ ಸಂಬಂಧಿತ ಮೂಲಸೌಕರ್ಯ ವೆಚ್ಚಗಳು ಮರುಬಳಕೆಯ ಅಗತ್ಯಗಳು ನಿರ್ವಹಣೆ ವೆಚ್ಚ ಪರಿಸರದ ಪರಿಗಣನೆಗಳು ಮತ್ತು ರಾಜಕೀಯ ಒತ್ತಡಗಳು ಇದು ವೈವಿಧ್ಯಮಯ ಮಾಹಿತಿಯಾಗಿದೆ ಮತ್ತು ಒಂದೇ ತಂಡವು ವಿವಿಧ ಮಾಹಿತಿಯ ಬಗ್ಗೆ ಗೊಂದಲಕ್ಕೊಳಗಾಗುತ್ತದೆ ಮತ್ತು ಅದರೊಂದಿಗೆ ಹೇಗೆ ಮುಂದುವರಿಯುವುದು ಇದು ದೊಡ್ಡ ಸವಾಲಾಗಿದೆ ಆದ್ದರಿಂದ ಈ ಪ್ರಕ್ರಿಯೆಯಲ್ಲಿ ನರಕದ ಬಹಳಷ್ಟು ಮಾಹಿತಿ ಇರುವುದರಿಂದ ಆದರೆ ಯೋಜನೆಯು ಮುಂದುವರಿಯಬೇಕು ಮತ್ತು ಅದು ಸಾಮಾನ್ಯವಾಗಿ ಒಂದು ರೀತಿಯ ಗುತ್ತಿಗೆದಾರ ಚಾಲಿತ ಅಥವಾ ಅದರ ಏಕರೂಪದ ಮತ್ತು ಪ್ರಮಾಣಿತ ಮಾದರಿಗಳೊಂದಿಗೆ ಕೊನೆಗೊಳ್ಳುತ್ತದೆ ಮತ್ತು ಇಲ್ಲಿ ನಿರ್ಬಂಧಿತ ಸಂಖ್ಯೆಯ ಬಿಲ್ಡರ್ಗಳು ವೃತ್ತಿಪರರು ಮತ್ತು ಸಲಹೆಗಾರರು ಮಾಡಿದ ಹೂಡಿಕೆಯಿಂದ ಲಾಭ ಪಡೆಯುತ್ತಾರೆ ಮತ್ತು ಇದು ಒಂದು ರೀತಿಯ ಒಪ್ಪಂದದ ಪ್ರಕ್ರಿಯೆ ಮತ್ತು ಅನೌಪಚಾರಿಕ ವಲಯ ಅನೌಪಚಾರಿಕ ಸಮುದಾಯಗಳೊಂದಿಗೆ ಔಪಚಾರಿಕ ಬಿಲ್ಡರ್ ವಿರುದ್ಧದ ಸಮಸ್ಯೆಯಾಗಿದೆ ಮತ್ತು ಅನೌಪಚಾರಿಕ ಸಮುದಾಯಗಳು ಅವರು ಬಹಳ ವೈವಿಧ್ಯಮಯ ಜೀವನೋಪಾಯವನ್ನು ಹೊಂದಿದ್ದಾರೆ ಭಾರತೀಯ ಸನ್ನಿವೇಶದಲ್ಲಿ ನೀವು ಹೇಳಬಹುದಾದರೆ ಗಣಿ ಗುಹೆಗಳನ್ನು ಹೊಂದಿರುವ ಕೆಲವು ಜನರು ಇದ್ದರು ಅಲ್ಲಿ ಮನೆಕೆಲಸಗಾರರಾಗಿ ಕೆಲಸ ಮಾಡುವ ಜನರು ಇದ್ದಾರೆ ಸಣ್ಣ ರೈತರಾಗಿ ಕೆಲಸ ಮಾಡುವ ಜನರಿದ್ದಾರೆ ಅಲ್ಲಿ ಕಸ ಸಂಗ್ರಹಿಸುವವರಾಗಿ ಕೆಲಸ ಮಾಡುವ ಜನರು ಇದ್ದಾರೆ ಆದ್ದರಿಂದ ವಿವಿಧ ಅನೌಪಚಾರಿಕ ವಲಯಗಳಿವೆ ಇದು ಬಹಳ ಸಂಕೀರ್ಣವಾದ ವಿದ್ಯಮಾನವಾಗಿದೆ ಮತ್ತು ಇದರಲ್ಲಿ ಗುರುತಿಸಲಾಗದಿರುವ ಸಣ್ಣ ಸಂಸ್ಥೆಗಳು ನಾವು ಅದನ್ನು ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಎಂದು ಕರೆಯುವಂತಹ ಅನೌಪಚಾರಿಕ ಕಂಪನಿಗಳನ್ನು ಹೊಂದಿರುವ ಅಥವಾ ವೃತ್ತಿಪರ ಸಂಘಗಳಿಂದ ಕಾನೂನುಬದ್ಧವಾಗಿ ಗುರುತಿಸಬಹುದಾದ ಅಥವಾ ಇಲ್ಲದಿರಬಹುದು ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬೇಕು ಈ ಅನೌಪಚಾರಿಕ ವಲಯಗಳನ್ನು ನಿರ್ವಹಿಸುವಲ್ಲಿ ಅವರು ಮೂಲಭೂತ ಪಾತ್ರವನ್ನು ವಹಿಸುತ್ತಾರೆ 1999 ರಲ್ಲಿ ಕೊಲಂಬಿಯಾದಲ್ಲಿ 6 2 ರಿಕ್ಟರ್ ಮಾಪಕದ ಭಾರಿ ಭೂಕಂಪ ಸಂಭವಿಸಿದೆ ಮತ್ತು ನೀವು ನೋಡುತ್ತಿರುವುದು ಅರ್ಮೇನಿಯಾದಲ್ಲಿ ವಿನಾಶವಾಗಿದೆ ಇದು ನಗರ ವ್ಯವಸ್ಥೆಗಳು ಮತ್ತು ಗ್ರಾಮೀಣ ವ್ಯವಸ್ಥೆಗಳ ಮೇಲೆ ಪರಿಣಾಮ ಬೀರಿದೆ ಮತ್ತು ಇಂದು ನಾವು ಇದರ ಬಗ್ಗೆ ಹೆಚ್ಚು ಮಾತನಾಡಲಿದ್ದೇವೆ ವಿಶೇಷವಾಗಿ ಕಾಫಿ ಬೆಳೆಗಾರರ ಮೇಲೆ ಕೃಷಿ ಸಹಕಾರ ಸಂಘಗಳ ನಿರ್ದಿಷ್ಟ ಸಹಕಾರ ಸಂಘದೊಂದಿಗೆ ಗ್ರಾಮೀಣ ವ್ಯವಸ್ಥೆಗಳು ಈಗ ಕೊಲಂಬಿಯಾ ಕಾಫಿ ಬೆಳೆಯಲು ಹೆಸರುವಾಸಿಯಾಗಿದೆ ಇದು ಕಾಫಿ ಸಂಸ್ಕೃತಿಯಾಗಿದೆ ಅಲ್ಲಿಯೇ ಕೊಲಂಬಿಯಾದ ಈ ಪೈಸಾ ಪ್ರದೇಶವು ತನ್ನ ಶ್ರೀಮಂತ ಕಾಫಿ ಉತ್ಪನ್ನಗಳಿಗೆ ಹೆಸರುವಾಸಿಯಾಗಿದೆ ಮತ್ತು ಕಾಫಿ ಬೆಳೆಯುವ ಸಂಸ್ಕೃತಿಗೆ ಹೆಸರುವಾಸಿಯಾದ ಈ ನಿರ್ದಿಷ್ಟ ಪ್ರದೇಶದಲ್ಲಿ ಸುಮಾರು 4 ವಿಭಾಗಗಳಿವೆ ಮತ್ತು ಇದು ಸಹ ಭೂಕಂಪದಿಂದ ಗ್ರಾಮೀಣ ಸಮುದಾಯಗಳಿಗೆ ಹಾನಿಯಾಗಿದೆ ಸುಮಾರು 800 ಸಾವುಗಳು ಇದು ಸುಮಾರು 1856 ಗ್ರಾಮೀಣ ಮನೆಗಳು ಮತ್ತು ಅನೇಕ ನಗರ ಘಟಕಗಳನ್ನು ನಾಶಪಡಿಸಿದೆ ಆದ್ದರಿಂದ ಇದು ಉತ್ಪಾದನಾ ವಲಯವನ್ನು ಸಹ ಕಳೆದುಕೊಳ್ಳುತ್ತದೆ ಇದು ಪ್ರಾದೇಶಿಕ GDP ಯ ಸುಮಾರು 4 2 ರಷ್ಟು ಕೊಲಂಬಿಯಾದಲ್ಲಿನ ಪ್ರಮುಖ ಉದ್ಯಮಗಳಲ್ಲಿ ಒಂದಾಗಿದೆ ಮತ್ತು ಕಾಫಿ ಸಂಬಂಧಿತ ಸೂಕ್ಷ್ಮ ಕೈಗಾರಿಕೆಗಳಿಗೆ 1000 ಕಟ್ಟಡಗಳು ಆದ್ದರಿಂದ ನೀವು ಕೈಗಾರಿಕಾ ಒಳಹರಿವು ಅಥವಾ ಯಾವುದೇ ಇತರ ಗೋದಾಮುಗಳು ಅಥವಾ ಸಂಗ್ರಹಣೆಯನ್ನು ಫಿಲ್ಟರಿಂಗ್ ಮಾಡುತ್ತಿರಬಹುದು ಆದ್ದರಿಂದ ಈ ಎಲ್ಲಾ ವಸ್ತುಗಳನ್ನು ನಾಶಪಡಿಸಲಾಗಿದೆ ಮತ್ತು ಸಂಪೂರ್ಣವಾಗಿ ನಾಶವಾಗಿದೆ ಅಥವಾ ಭಾಗಶಃ ನಾಶವಾಗಿದೆ ಆದರೆ ಕೊಲಂಬಿಯಾವನ್ನು ಅರ್ಥಮಾಡಿಕೊಳ್ಳಬೇಕಾಗಿದೆ ದುರ್ಬಲತೆಯ ಸಿದ್ಧಾಂತಗಳಲ್ಲಿ ನಾವು ಚರ್ಚಿಸಿದಂತೆ ವಿಶೇಷವಾಗಿ ಗ್ರಾಮೀಣ ಸಮುದಾಯಗಳು ಇದು ಸಂಪತ್ತು ಮತ್ತು ಭೂಮಿಯ ಅಸಮಾನ ಹಂಚಿಕೆ ಎಂದು ವ್ಯಾಪಕವಾದ ಸಾಹಿತ್ಯದಿಂದ ಬಹಳ ಗಮನಿಸಲಾಗಿದೆ ನಗರಗಳ ಒಟ್ಟುಗೂಡಿಸುವಿಕೆ ಮತ್ತು ಗ್ರಾಮೀಣ ಬಡತನವಿದೆ ನಗರ ವ್ಯವಸ್ಥೆಗಳಲ್ಲಿ ಅಸುರಕ್ಷಿತ ಭೂಮಿಯನ್ನು ಆಕ್ರಮಿಸಿಕೊಂಡಿರುವ ಅನೌಪಚಾರಿಕ ವಸಾಹತುಗಳ ಕುಸಿತವೂ ಇದೆ ಗ್ರಾಮೀಣ ಬಡತನದ ಬಗ್ಗೆ ಸಾಮಾಜಿಕ ಮತ್ತು ರಾಜಕೀಯ ಉದಾಸೀನತೆ ಮತ್ತು ನಿರಾಶ್ರಿತರು ಗ್ರಾಮೀಣ ನಿವಾಸಿಗಳು ಬ್ಯಾಂಕಿಂಗ್ ಸೇವೆಗಳು ಮತ್ತು ಆರೋಗ್ಯ ರಕ್ಷಣೆಗೆ ಅಪರೂಪವಾಗಿ ಪ್ರವೇಶಿಸುತ್ತಾರೆ ಆದ್ದರಿಂದ ನೀವು ಬ್ಯಾಂಕಿಂಗ್ ಸೇವೆಗಳಿಗೆ ಪ್ರವೇಶವನ್ನು ಹೊಂದಿಲ್ಲದಿದ್ದರೆ ಬಡತನದ ಸೂಚನೆಯ ಮಟ್ಟ ಏನು ಎಂದು ನಿಮಗೆ ತಿಳಿದಿರುತ್ತದೆ ಆದ್ದರಿಂದ ಆರೋಗ್ಯ ರಕ್ಷಣೆಯು ಮೂಲಭೂತ ಅಂಶವಾಗಿದೆ ಆದ್ದರಿಂದ ಈ ಗ್ರಾಮೀಣ ಸಂಸ್ಥೆಗಳಲ್ಲಿ ಹೆಚ್ಚಿನವುಗಳು ಆರೋಗ್ಯ ರಕ್ಷಣೆ ಮತ್ತು ಬ್ಯಾಂಕಿಂಗ್ ಹಣಕಾಸು ಸಾಧನಗಳಿಗೆ ಆಗಾಗ್ಗೆ ಪ್ರವೇಶಿಸುವುದಿಲ್ಲ ಮತ್ತು ಭೂಕಂಪದಲ್ಲಿ ಅಸ್ತಿತ್ವದಲ್ಲಿರುವ ಸಾಮಾಜಿಕ ಅಂಶಗಳು ಈ ಭೌತಿಕ ದುರ್ಬಲತೆಗಳೊಂದಿಗೆ ವಿಲೀನಗೊಂಡವು ಮನೆಗಳ ಸರಿಯಾದ ನಿರ್ವಹಣೆಯ ಕೊರತೆ ಮತ್ತು ಕಡಿದಾದ ಬೆಟ್ಟಗಳು ಮತ್ತು ಅಸ್ಥಿರವಾದ ಭೂಮಿಯಲ್ಲಿ ಅನಿಯಂತ್ರಿತ ಅನೌಪಚಾರಿಕ ನಿರ್ಮಾಣ ಮತ್ತು ಛಾವಣಿಗಳ ನಿರ್ವಹಣೆಯ ಕೊರತೆಯಿಂದಾಗಿ ಸ್ಥಳೀಯ ಮನೆಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುವ ಮಣ್ಣಿನ ಹೆಂಚುಗಳಂತಹ ಭಾರೀ ವಸ್ತುಗಳ ಕುಸಿತಕ್ಕೆ ಕಾರಣವಾಯಿತು ಮತ್ತು ಈ ಪೀಡಿತ ರಚನೆಗಳಲ್ಲಿ ಹೆಚ್ಚಿನವು 1984 ರಲ್ಲಿ ನಿರ್ಮಿಸಲ್ಪಟ್ಟವು ಕಟ್ಟಡ ಸಂಕೇತಗಳು ಸಮಗ್ರ ಭೂಕಂಪ ನಿರೋಧಕ ಮಾನದಂಡಗಳನ್ನು ಪರಿಚಯಿಸಿದಾಗ ಒಟ್ಟಾರೆಯಾಗಿ 48 ಗ್ರಾಮೀಣ ಶಾಲೆಗಳು ಕುಸಿದಿವೆ ಮತ್ತು 86 ಶೈಕ್ಷಣಿಕ ಸೌಲಭ್ಯಗಳು ಕೆಟ್ಟದಾಗಿ ಪರಿಣಾಮ ಬೀರಿವೆ ಹಾಗಾಗಿ ಕಾಫಿ ಬೆಳೆಗಾರರ ದೊಡ್ಡ ಸಮಾಜವಾಗಿರುವ ಕಾಫಿ ಬೆಳೆಗಾರರ ಒಕ್ಕೂಟವು ಈಗ ಕಾಫಿ ಬೆಳೆಗಾರರ ಸಂಘಟನೆಗಳು ಎಂದು ಕರೆಯಲ್ಪಡುತ್ತದೆ ಆದ್ದರಿಂದ ಅವರು ಏನು ಮಾಡಿದರು ಎಂದರೆ ಅಲ್ಲಿನ ಸಮಾಜವು FOREC ನಿಧಿಯನ್ನು ಹೊಂದಿದೆ ಅದು ಸರ್ಕಾರದ ಬೆಂಬಲದೊಂದಿಗೆ ಬೆಂಬಲವನ್ನು ಹೊಂದಿದೆ ಅದರ ಬಗ್ಗೆ ರೂಪಿಸಲಾಗಿದೆ ಅದರ ಬಗ್ಗೆ 720 ಮಿಲಿಯನ್ ಕೊಡುಗೆ ನೀಡಲಾಗಿದೆ ಮತ್ತು ಈ FOREC ಕೌನ್ಸಿಲ್ನ ಅಧ್ಯಕ್ಷರು ಅವರು ಉದ್ದೇಶಗಳನ್ನು ಹೊಂದಿರುವ ಒಂದು ನಿರ್ದಿಷ್ಟ ಸಾಂಸ್ಥಿಕ ಮಾದರಿಯನ್ನು ಅಳವಡಿಸಿಕೊಂಡರು ಒಂದು ಮಧ್ಯಂತರ ಅಧಿಕಾರಿಗಳನ್ನು ತೊಡೆದುಹಾಕುವುದು ಏಕೆಂದರೆ ಭ್ರಷ್ಟಾಚಾರವು ಒಂದು ಪ್ರಮುಖ ಆದ್ಯತೆಯಾಗಿದೆ ಆದ್ದರಿಂದ ನೀವು ಮಧ್ಯಂತರ ಕಚೇರಿಗಳನ್ನು ತೆಗೆದುಹಾಕುವ ಕ್ಷಣದಲ್ಲಿ ನೀವು ಸಂಪೂರ್ಣ ಕಾರ್ಯವಿಧಾನವನ್ನು ತೆಗೆದುಹಾಕುತ್ತೀರಿ ನಿರ್ಧಾರಗಳ ಪಾರದರ್ಶಕತೆಯನ್ನು ಖಾತರಿಪಡಿಸುತ್ತದೆ ಪ್ರಜಾಪ್ರಭುತ್ವ ವ್ಯವಸ್ಥೆಗಳು ಮತ್ತು ಸಾಮಾಜಿಕ ಸಂಘಟನೆಯನ್ನು ಬಲಪಡಿಸುತ್ತದೆ ಪ್ರಜಾಸತ್ತಾತ್ಮಕ ವಿಧಾನದಲ್ಲಿ ನಾವು ನಮ್ಮ ಸಾಮಾಜಿಕ ಸೆಟಪ್ ಅನ್ನು ಹೇಗೆ ನಿರ್ಮಿಸಬಹುದು ಸುಧಾರಣೆಯನ್ನು ತಡೆಯಬಹುದು ಮತ್ತು ಶಾಂತಿಯುತ ಸಾಮಾಜಿಕ ಭಾಗವಹಿಸುವಿಕೆಗಾಗಿ ಅವಕಾಶಗಳನ್ನು ಕ್ರೋಢೀಕರಿಸಬಹುದು ಎಂಬುದನ್ನು ನಾವು ಹೇಗೆ ಅವಕಾಶಗಳನ್ನು ರಚಿಸಬಹುದು ಎಂದು ನಿಮಗೆ ತಿಳಿದಿದೆ ಮತ್ತು ಅವರು ಏನು ಮಾಡಿದರು ಅವರು ಈ ರೀತಿಯ ಪ್ರಕ್ರಿಯೆಯನ್ನು ಪೂರೈಸಲು ಅವರು ಪ್ರತಿ ಪುರಸಭೆಗೆ ವಿಕೇಂದ್ರೀಕೃತ ವಿಧಾನವನ್ನು ಅಳವಡಿಸಿಕೊಂಡರು ಆದ್ದರಿಂದ ಅನೇಕ ಎನ್ಜಿಒಗಳು ಈ ಪುನರ್ನಿರ್ಮಾಣ ಚಟುವಟಿಕೆಯನ್ನು ಬೆಂಬಲಿಸಲು ಮುಂದೆ ಬಂದವು ಮತ್ತು ನಂತರ ಅವರು ಏನು ಮಾಡಿದರು ಪ್ರತಿ ಎನ್ಜಿಒಗೆ ನಿರ್ದಿಷ್ಟ ಕಾರ್ಯವನ್ನು ನೀಡಲಾಯಿತು ಮತ್ತು ನಂತರ ಪ್ರತಿ ಒಂದು ಎನ್ಜಿಒಗೆ ಪುರಸಭೆಯ ಉಸ್ತುವಾರಿ ವಹಿಸಲಾಯಿತು ಉದಾಹರಣೆಗೆ ಕ್ಯಾಲಾರ್ಕಾ ಮತ್ತು ಕ್ಯಾಮಾರಾ ಜೂನಿಯರ್ ಪುರಸಭೆಯನ್ನು ನಿಯೋಜಿಸಲಾದ NGO Fenavip ಫಿನ್ಲ್ಯಾಂಡ್ನ ಪುರಸಭೆ ಮತ್ತು ಆಂಟಿಯೋಕ್ವಿಯಾ ಪ್ರೆಂಟೆ ಲಾ ಟೆಬೈಡಾ ಪುರಸಭೆ ಮತ್ತು ಹೀಗೆ ಆದರೆ ಪೆರೇರಾ ಮತ್ತು ಅರ್ಮೇನಿಯಾದಂತಹ ದೊಡ್ಡ ನಗರಗಳಲ್ಲಿ ಪ್ರತಿ NGO ನಿರ್ದಿಷ್ಟ ಪ್ರದೇಶಕ್ಕೆ ಜವಾಬ್ದಾರರಾಗಿರುತ್ತಾರೆ ಏಕೆಂದರೆ ಇದು ಬರೋ ಅಥವಾ ದೊಡ್ಡ ನೆರೆಹೊರೆಗೆ ಬಹುತೇಕ ಸಮಾನವಾಗಿರುತ್ತದೆ ಮತ್ತು ದೊಡ್ಡ ಕಾಳಜಿಯೆಂದರೆ ಖಾಲಿ ಸ್ಥಳಗಳು ಮತ್ತು ಸಾರ್ವಜನಿಕ ಸ್ಥಳಗಳನ್ನು ಅಕ್ರಮವಾಗಿ ಆಕ್ರಮಿಸಿಕೊಳ್ಳುವುದು ನಗರವು FOREC ನ ಗಂಭೀರ ಕಾಳಜಿಯಾಗಿದೆ ಏಕೆಂದರೆ ಇದು ಪರಿಗಣನೆಗೆ ಬರುತ್ತಿಲ್ಲ ಮತ್ತು FOREC ಜವಾಬ್ದಾರಿಗಳ ಅಡಿಯಲ್ಲಿ ತಾತ್ಕಾಲಿಕ ಆಶ್ರಯಗಳು ಆರಂಭಿಕ ಪ್ರಕ್ರಿಯೆಯಲ್ಲಿ ಒಂದು ಭಾಗವಾಗಿರಲಿಲ್ಲ ಆದರೆ ನಂತರ ಜನರು ತಮ್ಮ ತಾತ್ಕಾಲಿಕ ಘಟಕಗಳನ್ನು ನಿರ್ಮಿಸಲು ಪ್ರಾರಂಭಿಸಿದರು ಅವರು ಯಾವುದೇ ಸಂಪನ್ಮೂಲಗಳನ್ನು ಹೊಂದಿದ್ದರು ಇಲ್ಲಿಯೇ ತಾತ್ಕಾಲಿಕ ಆಶ್ರಯ ಮತ್ತು ಹೊಸ ತಾತ್ಕಾಲಿಕ ಘಟಕಗಳನ್ನು ನಿರ್ಮಿಸಲು ಈಗಾಗಲೇ ಪ್ರಾರಂಭಿಸಲಾಗಿದೆ ಯಾವುದೇ ಜಮೀನುಗಳು ಲಭ್ಯವಿಲ್ಲ 6000 ಕ್ಕೂ ಹೆಚ್ಚು ತಾತ್ಕಾಲಿಕ ಘಟಕಗಳ ನಿರ್ವಹಣೆಯನ್ನು ಸಾರ್ವಜನಿಕ ಸ್ವಾಮ್ಯದ ಬೊಗೋಟಾದ ರಾಷ್ಟ್ರೀಯ ವಿಶ್ವವಿದ್ಯಾಲಯಕ್ಕೆ ನಿಯೋಜಿಸಲಾಗಿದೆ ಆದ್ದರಿಂದ ಕಾಫಿ ಬೆಳೆಗಾರರ ಸಂಘಟನೆಗಳು ದಕ್ಷತೆ ಮತ್ತು ಅಂತರರಾಷ್ಟ್ರೀಯ ಸ್ಪರ್ಧಾತ್ಮಕತೆಯನ್ನು ಸುಧಾರಿಸುವ ಮೂಲಕ ಮತ್ತು ಅದೇ ಸಮಯದಲ್ಲಿ ಕಾಫಿ ಬೆಳೆಗಾರರ ಅವನ ಅವಳ ಕುಟುಂಬದ ಸಮಗ್ರ ಅಭಿವೃದ್ಧಿಯ ಮೂಲಕ ಸ್ಥಳೀಯ ಕಾಫಿ ಉದ್ಯಮದ ಪ್ರದೇಶ ಅಭಿವೃದ್ಧಿಗೆ ಒಲವು ತೋರುವ ಗುರಿಯನ್ನು ಹೊಂದಿವೆ ಹಾಗಾಗಿ ಕಾಫಿ ಬೆಳೆಗಾರರ ಸಂಘ ಸಹಕಾರ ಸಂಘವಾಗಿರುವುದರಿಂದ ಇದು ಸಾಧ್ಯವಾಗಿದೆ ನಾವು ಅವರ ಜೀವನೋಪಾಯವನ್ನು ಹೇಗೆ ಹೆಚ್ಚಿಸಬಹುದು ಅವರ ಸಂಪೂರ್ಣ ಬೆಂಬಲ ವ್ಯವಸ್ಥೆಗಳು ಮತ್ತು ಸಹಕಾರ ಸಂಘವಾಗಿ ಅವರ ಅನುಭವದ ಆಧಾರದ ಮೇಲೆ ಅವರು ಹೊಂದಿರುವ CGO ಗಳು ವಾಸ್ತವವಾಗಿ ರೈತ ಸಮುದಾಯಗಳ ಅಗತ್ಯಗಳನ್ನು ಪರಿಹರಿಸಲು ಸಾಧ್ಯವಾಯಿತು ಒಂದು ಸಮುದಾಯವನ್ನು ಬೆಂಬಲಿಸುವುದು ಮತ್ತು ವಿಶ್ವಾಸಾರ್ಹತೆಯನ್ನು ಗಳಿಸುವುದು ಗ್ರಾಮೀಣ ಪ್ರದೇಶಗಳಾದ್ಯಂತ ಹರಡಿರುವ ಮೂಲಸೌಕರ್ಯ ಸಾಂಸ್ಥಿಕ ಮೂಲಸೌಕರ್ಯದೊಂದಿಗೆ ಆಡಳಿತ ಮತ್ತು ಆರ್ಥಿಕ ಸಾಮರ್ಥ್ಯ ಇದು ಮತ್ತು ಸ್ಥಳೀಯ ಜ್ಞಾನ ಸ್ವಂತ ಸಂಪನ್ಮೂಲಗಳ ಲಭ್ಯತೆ ಸ್ವತಂತ್ರ ನಿರ್ಧಾರ ತೆಗೆದುಕೊಳ್ಳುವುದು ಸಾಮರ್ಥ್ಯದ ಬಗ್ಗೆ ಮಾತನಾಡುತ್ತಿದೆ ರಾಷ್ಟ್ರೀಯ ಮತ್ತು ಅಂತರರಾಷ್ಟ್ರೀಯ ಎರಡೂ ವಾಣಿಜ್ಯ ಮತ್ತು ರಾಜಕೀಯ ಸಂಪರ್ಕಗಳು ಆದ್ದರಿಂದ ಇದು ಮೂಲಭೂತವಾಗಿ ಇದು ಹೆಚ್ಚು ರಾಷ್ಟ್ರೀಯ ಮತ್ತು ಅಂತರಾಷ್ಟ್ರೀಯ ಸೆಟಪ್ಗಳೊಂದಿಗೆ ಗ್ರಾಮೀಣ ಸೆಟಪ್ ಅನ್ನು ಹೇಗೆ ಜೋಡಿಸಬಹುದು ಎಂಬುದನ್ನು ಸೂಚಿಸುತ್ತದೆ ಮತ್ತು ಕಾಫಿ ಬೆಳೆಗಾರರು ಕುಟುಂಬ ವ್ಯವಹಾರಗಳ ಘಟಕಗಳನ್ನು ಹೊಂದಿರುವ ಸಣ್ಣ ಕುಟುಂಬ ವ್ಯವಹಾರಗಳನ್ನು ಹೊಂದಿರುವ ಸಂಪೂರ್ಣ ರಚನೆಯನ್ನು ರೂಪಿಸಲಾಗಿದೆ ಮತ್ತು ಅದು ಕಾಫಿ ಬೆಳೆಗಾರರ ಸ್ಥಳೀಯ ಸಮುದಾಯಗಳೊಂದಿಗೆ ಮತ್ತೆ ಸಂಪರ್ಕ ಹೊಂದಿದೆ ಆದ್ದರಿಂದ ಕುಟುಂಬದ ವ್ಯವಹಾರಗಳ ಪ್ರತಿಯೊಂದು ಗುಂಪು ನಿರ್ದಿಷ್ಟ ಸ್ಥಳೀಯ ಸಮುದಾಯಗಳನ್ನು ರೂಪಿಸುತ್ತದೆ ಮತ್ತು ನಂತರ ಮತ್ತೆ ಅವರು ಪ್ರಾದೇಶಿಕ ಸಮುದಾಯಗಳೊಂದಿಗೆ ಕೊಡುಗೆ ನೀಡುತ್ತಾರೆ ಮತ್ತು ಇಲ್ಲಿ ಕಾಫಿ ಬೆಳೆಗಾರರ ಒಕ್ಕೂಟವು ನಿಮಗೆ ತಿಳಿದಿದೆ ಭಾರತದಲ್ಲಿಯೂ ಸಹ ನಾವು ಕೇರಳದಲ್ಲಿರುವ ದಕ್ಷಿಣ ಭಾರತೀಯ ಮೀನುಗಾರರ ಒಕ್ಕೂಟವನ್ನು ಹೊಂದಿದ್ದೇವೆ ಆದ್ದರಿಂದ ಅಲ್ಲಿ ನಾವು ಪ್ರತಿಯೊಂದು ಸಮುದಾಯವು ತಮ್ಮದೇ ಆದ ವ್ಯವಸ್ಥೆಯನ್ನು ಹೊಂದಿದ್ದೇವೆ ಮತ್ತು ಈ ಸಣ್ಣ ಸೆಟಪ್ಗಳು ಸ್ಥಳೀಯ ಸಮುದಾಯಕ್ಕೆ ಕೊಡುಗೆ ನೀಡುತ್ತವೆ ಸ್ಥಳೀಯ ಸಮುದಾಯವು ಪ್ರಾದೇಶಿಕ ಸಮಿತಿಯನ್ನು ನೀಡುತ್ತದೆ ಮತ್ತು ನಂತರ ಒಕ್ಕೂಟದೊಂದಿಗೆ ಸೇರಿಸುತ್ತದೆ ಮತ್ತು ಅಲ್ಲಿ ಕಾಫಿ ಬೆಳೆಗಾರರ ಒಕ್ಕೂಟದ CEO ಒಟ್ಟಾರೆಯಾಗಿ ಪ್ರಕ್ರಿಯೆ ನೋಡುತ್ತಾರೆ ಮತ್ತು ಕಾರ್ಯಕಾರಿ ಸಮಿತಿ ಬೆಳೆಗಾರರು ರಾಷ್ಟ್ರೀಯ ಮಟ್ಟದ ಸಮಿತಿ ಮತ್ತು ರಾಷ್ಟ್ರೀಯ ಕಾಫಿ ಬೆಳೆಗಾರರ ಕಾಂಗ್ರೆಸ್ ಕೂಡ ಶೃಂಗಸಭೆಯಲ್ಲಿದೆ ಆದ್ದರಿಂದ ವಿಕೇಂದ್ರೀಕೃತ ಸೆಟಪ್ ಅನ್ನು ನೋಡಲು ರಚನೆಯು ಹೇಗೆ ಸಾಧ್ಯವಾಗಲಿಲ್ಲ ಆದ್ದರಿಂದ ತುರ್ತು ಹಂತ ಮತ್ತು ಶಾಶ್ವತ ಹಂತಗಳ ಎರಡು ಹಂತಗಳಿವೆ ಮತ್ತು ಇಲ್ಲಿ ತುರ್ತು ಹಂತದಲ್ಲಿ ಈ CGO ಗಳ ಪಾತ್ರವೇನು ಎಂಬುದರ ಕುರಿತು ನಾವು ಮಾತನಾಡುತ್ತೇವೆ ಅವರು ವಾಸ್ತವವಾಗಿ ಒಂದು ರೀತಿಯ ನಿಧಿ ವ್ಯವಸ್ಥಾಪಕರಾಗಿ ಕೆಲಸ ಮಾಡಿದರು ಬಾಹ್ಯ ಸಹಾಯವನ್ನು ಹೇಗೆ ವಿತರಿಸುವುದು ಉದ್ಯಮವನ್ನು ಪುನಃ ಸಕ್ರಿಯಗೊಳಿಸುವುದು ಮತ್ತು ಋತುಗಳ ಸಂಗ್ರಹಣೆಗಾಗಿ ಪರಿಸ್ಥಿತಿಗಳನ್ನು ಮರುಸ್ಥಾಪಿಸುವುದು ಮತ್ತು ಪ್ರಮುಖ ನಗರ ಪ್ರದೇಶಗಳಿಗೆ ವಲಸೆ ತಡೆಯುವುದು ಆದ್ದರಿಂದ ಅವರು ಈ ಹಂತದಲ್ಲಿ ಟೆಂಟ್ಗಳನ್ನು ಒದಗಿಸಿದರು ಮತ್ತು ಕೆಲವು ಆಹಾರ ಪಡಿತರ ಈ ಎಲ್ಲಾ ಚಟುವಟಿಕೆಗಳನ್ನು ಈ ಹಂತದಲ್ಲಿ ಒದಗಿಸಲಾಗಿದೆ ಶಾಶ್ವತ ಪುನರ್ನಿರ್ಮಾಣದಲ್ಲಿ ಕಠಿಣ ಮತ್ತು ಮೃದುವಾದ ಅಗತ್ಯತೆಗಳೂ ಇವೆ ಕಾಫಿ ಉದ್ಯಮ ಸಾಮಾನ್ಯ ಮೂಲಸೌಕರ್ಯ ಸಮುದಾಯ ಸೇವೆಗಳು ಮತ್ತು ಶೈಕ್ಷಣಿಕ ತಾಂತ್ರಿಕತೆಗೆ ಸಂಬಂಧಿಸಿದ ಮೂಲಸೌಕರ್ಯಗಳ ಧನಸಹಾಯ ವಸತಿ ಪುನರ್ನಿರ್ಮಾಣ ಮತ್ತು ಪುನರ್ನಿರ್ಮಾಣ ಕುರಿತು ಮಾತನಾಡುವ ಕಠಿಣ ಅಗತ್ಯತೆಗಳು ಸಾಫ್ಟ್ ಅಗತ್ಯಗಳ ಸಮುದಾಯ ಸಂಘಟನೆಯ ಬಗ್ಗೆ ಇದನ್ನು ಹೇಗೆ ನಿರ್ಮಿಸುವುದು ಮತ್ತು ಭಾಗವಹಿಸುವಿಕೆ ಶಿಕ್ಷಣ ನಿರ್ಧಾರ ಸಾಮರ್ಥ್ಯಗಳು ಮತ್ತು ಮಾಹಿತಿ ಚಾನೆಲಿಂಗ್ ಉದ್ಯೋಗ ಅವಕಾಶಗಳು ಮತ್ತು ಆರ್ಥಿಕ ಪ್ರತಿಕ್ರಿಯಾತ್ಮಕತೆಯನ್ನು ಮಾಡುವುದು ಆದ್ದರಿಂದ ಮೃದುವಾದ ಅಗತ್ಯಗಳ ಜೊತೆಗೆ ಭೌತಿಕ ಮತ್ತು ಕಠಿಣ ಮೂಲಸೌಕರ್ಯಗಳ ಜೊತೆಗೆ ಅವುಗಳನ್ನು ಸಮಾನಾಂತರವಾಗಿ ಮತ್ತು ಕೈಯಲ್ಲಿ ಹೇಗೆ ಮಾಡಲಾಗುತ್ತದೆ ಆದ್ದರಿಂದ ಅವರು ಆರಂಭಿಕ ಹಂತದ ಈ ಮೌಲ್ಯಮಾಪನವನ್ನು ಮಾಡಿದಾಗ 6648 ಮನೆಗಳನ್ನು ಪುನರ್ನಿರ್ಮಾಣ ಅಥವಾ ದುರಸ್ತಿ ಮಾಡಬೇಕಾಗಿದೆ ಮತ್ತು CGO ನಲ್ಲಿ ನೋಂದಾಯಿಸಲಾದ 2972 ಕಾಫಿ ಉದ್ಯಮದ ಮೂಲಸೌಕರ್ಯಗಳನ್ನು ದುರಸ್ತಿ ಮಾಡಬೇಕಾಗಿದೆ ಎಂದು ಜನಗಣತಿ ಹೇಳುತ್ತದೆ ಆದ್ದರಿಂದ ನೀವು ನಿರ್ದಿಷ್ಟ ಕೃಷಿ ಕ್ಷೇತ್ರದ ಮೇಲೆ ಕೇಂದ್ರೀಕೃತವಾಗಿರುವ ಯಾವುದೇ ಸಹಕಾರಿ ಸಂಘದ ಸ್ಥಾಪನೆಯನ್ನು ನೋಡಿದರೆ ಅವರು ಕೃಷಿ ವ್ಯವಸ್ಥೆಗಳಿಗೆ ಸಂಬಂಧಿಸಿದಂತೆ ತಾಂತ್ರಿಕತೆಯನ್ನು ಹೊಂದಿದ್ದರು ಆದರೆ ಅವರಿಗೆ ಸಾಕಷ್ಟು ವಾಸ್ತುಶಿಲ್ಪಿಗಳು ಅಥವಾ ಬಿಲ್ಡರ್ಗಳು ಇಲ್ಲ ಅಥವಾ ವಸತಿ ಕ್ಷೇತ್ರದಲ್ಲಿ ಅನುಭವ ಹೊಂದಿರುವ ಸಿವಿಲ್ ಇಂಜಿನಿಯರ್ಗಳು ಇಲ್ಲ ಇದು ಅವರು ಗಮನಿಸಿರುವ ಒಂದು ಪ್ರಮುಖ ಅಂಶವಾಗಿದೆ ಮತ್ತು ಅದು ನಂತರ ಈ ಮೌಲ್ಯಮಾಪನಗಳನ್ನು ಅನುಸರಿಸುತ್ತಿದೆ ಮತ್ತು ಎಲ್ಲಾ ಒಂದು ನಿಧಿಯನ್ನು ರಚಿಸಲಾಗಿದೆ ಎಂದು ಕರೆಯಲಾಗುತ್ತದೆ FORECAFE ನಿಧಿಯು Fondo ಪ್ಯಾರಾ ಲಾ ಪುನರ್ನಿರ್ಮಾಣ ಡೆಲ್ ಏರಿಯಾ ಗ್ರಾಮೀಣ ಕೆಫೆಟೆರಾವನ್ನು CGO ಗಳ ಉಳಿತಾಯ FOREC ನಿಂದ ವರ್ಗಾಯಿಸಲಾದ ಸಂಪನ್ಮೂಲಗಳು ಮತ್ತು ಖಾಸಗಿ ದೇಣಿಗೆಗಳೊಂದಿಗೆ ರಚಿಸಲಾಗಿದೆ ಸ್ಟಾರ್ಬಕ್ಸ್ ಕಾಫಿ ರೆಡ್ ಕ್ರಾಸ್ ECHO ಮತ್ತು ಇತರ ಅನೇಕ ಕಾಫಿ ಏಜೆನ್ಸಿಗಳಿಂದ ತಯಾರಿಸಲ್ಪಟ್ಟಿದೆ ಈಗ ಅವರು ಈ ಧನಸಹಾಯ ಪ್ರಕ್ರಿಯೆಯ 3 ಹಂತಗಳಾಗಿವೆ ಒಂದು FORECAFE 1 ಮೊದಲ ಹಂತವನ್ನು ಪೂರೈಸಿದ ವಸತಿ ಅಗತ್ಯತೆಗಳು ಕಾಫಿ ಉದ್ಯಮಕ್ಕೆ ಉತ್ಪಾದಕ ಮೂಲಸೌಕರ್ಯಗಳು ಸಾರ್ವಜನಿಕ ಸೇವೆಗಳು ಮತ್ತು ಸಹಾಯ ಮತ್ತು ಸಾಮಾಜಿಕ ಅಭಿವೃದ್ಧಿಯ ಕಾರ್ಯಕ್ರಮಗಳು ಆದರೆ ನಂತರ ಮತ್ತೆ ವಸತಿ ಪುನರ್ನಿರ್ಮಾಣ ಮತ್ತು ಸ್ಥಳಾಂತರಕ್ಕಾಗಿ ಇದನ್ನು ಗೊತ್ತುಪಡಿಸಿದ ಸ್ಥಳದಲ್ಲಿ ಇನ್ನೂ ಕೆಲವು ನಿಧಿಯನ್ನು ಸೇರಿಸಲಾಗಿದೆ ಮತ್ತು ಕೊನೆಯ FORECAFE ಮೂರನೇ ಹಂತದಲ್ಲಿ ಇದನ್ನು ಶಾಲೆಗಳು ರಸ್ತೆಗಳು ಮತ್ತು ಆರೋಗ್ಯ ಕೇಂದ್ರಗಳ ನಿರ್ಮಾಣಕ್ಕಾಗಿ ಗೊತ್ತುಪಡಿಸಲಾಗಿದೆ ಇದು ಸಾರ್ವಜನಿಕ ಮೂಲಸೌಕರ್ಯ ಪೊಲೀಸ್ ಠಾಣೆಗಳು ಚರ್ಚ್ಗಳು ಮತ್ತು ಸಾಮಾಜಿಕ ಚಟುವಟಿಕೆ ಕೇಂದ್ರಗಳಂತಹ ಧಾರ್ಮಿಕ ಮೂಲಸೌಕರ್ಯಗಳು ಮತ್ತು FORECAFE 1 2 ಮತ್ತು 3 ರೊಂದಿಗೆ ಹೆಚ್ಚಿನ ಸಂಬಂಧವನ್ನು ಹೊಂದಿದೆ ಒಟ್ಟಾಗಿ ಸುಮಾರು 66 ಕೋಟಿ ರೂ ಮತ್ತು ಮೊದಲನೆಯದಾಗಿ ಅವರು ಬಯಸಿದ ನಿರ್ಮಾಣದ ಬಗ್ಗೆ ತಮ್ಮದೇ ಆದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಆದ್ದರಿಂದ ಈಗ ಈ ವಿಕೇಂದ್ರೀಕರಣ ಪ್ರಕ್ರಿಯೆಯನ್ನು ಹೇಗೆ ವಿವರಿಸಲಾಗಿದೆ ಕಾರ್ಯಗತಗೊಳಿಸಲಾಗಿದೆ ಈಗ ಹೆಚ್ಚಿನ ಸಂದರ್ಭಗಳಲ್ಲಿ ರೈತ ಸಮುದಾಯ ಮತ್ತು ಈ ಹೆಚ್ಚಿನ ವೈಯಕ್ತಿಕ ಕೃಷಿ ಚಟುವಟಿಕೆಗಳಲ್ಲಿ ಈ ಕುಟುಂಬಗಳಲ್ಲಿ ಹೆಚ್ಚಿನವು ಭೂಮಿಯನ್ನು ಹೊಂದಿದ್ದು ಕನಿಷ್ಠ ಅವರು ತಮ್ಮ ಸ್ವಂತ ಭೂಮಿಯಲ್ಲಿ ನಿರ್ಮಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಮತ್ತು ಅವರು ಸ್ವಯಂ ಸಹಾಯವನ್ನು ಕೆಳಗಿನ ಕಾರಣಗಳಿಗಾಗಿ ನಿರ್ಮಾಣ ಅಭಿವೃದ್ಧಿಪಡಿಸಲು ಸಾಧ್ಯವಾಗುತ್ತದೆ ರೈತರಿಗೆ ನಿರ್ಮಾಣದಲ್ಲಿ ಕೌಶಲ್ಯ ಮತ್ತು ಜ್ಞಾನವಿದೆ ಅವರ ವಿಸ್ತೃತ ಕುಟುಂಬಗಳು ಪ್ರತಿ ವಾಸಸ್ಥಳದಲ್ಲಿ ಅನೇಕ ಜನರಿಗೆ ಕೆಲಸ ಮಾಡಲು ಅವಕಾಶ ಮಾಡಿಕೊಡುತ್ತವೆ ಮತ್ತು ನಾನು ನಿಮಗೆ ಮೊದಲೇ ಹೇಳಿದಂತೆ ಇದು ಕುಟುಂಬದ ವ್ಯವಹಾರವಾಗಿದೆ ಅವರ ನಿಯಮಿತ ಕೊಯ್ಲು ಅವಧಿಯು ವಿಪತ್ತು ಸಂಭವಿಸಿದ ಸುಮಾರು 5 ತಿಂಗಳ ನಂತರ ಇತರ ಚಟುವಟಿಕೆಗಳಿಗೆ ಉಚಿತ ಸಮಯವನ್ನು ಹೊಂದಿರುವ ರೈತರು ಮತ್ತು ರೈತರು ಪ್ರತ್ಯೇಕವಾಗಿ ಕೆಲಸ ಮಾಡುತ್ತಾರೆ ಮತ್ತು ತಮ್ಮ ಸ್ವಂತ ವ್ಯವಹಾರಗಳನ್ನು ನಡೆಸುತ್ತಾರೆ ಇದು ಅವರ ಸಮಯವನ್ನು ನಿರ್ವಹಿಸಲು ಸ್ವಾತಂತ್ರ್ಯವನ್ನು ನೀಡುತ್ತದೆ ಆದ್ದರಿಂದ ನೀವು ತಮಿಳುನಾಡಿನ ಮೀನುಗಾರಿಕಾ ವಲಯದಲ್ಲಿ ಹೋಲಿಸಿದರೆ ಇದು ತುಂಬಾ ಶಾಂತವಾಗಿ ವಿಭಿನ್ನವಾಗಿದೆ ಬಿದಿರು ಸೇರಿದಂತೆ ನಿರ್ಮಾಣ ಸಾಮಗ್ರಿಗಳು ಆ ಪ್ರದೇಶದಲ್ಲಿ ಸ್ಥಳೀಯವಾಗಿ ಲಭ್ಯವಿದ್ದವು ಮತ್ತು ಕನಿಷ್ಠ ಕೆಲವು ಹಿರಿಯರು ಅಥವಾ ಅವರು ಸ್ವಂತವಾಗಿ ನಿರ್ಮಿಸಲು ಸಾಧ್ಯವಾಗದಿದ್ದರೆ ಸ್ವಯಂ ನಿರ್ಮಿತ ಸ್ವಯಂ ಸಹಾಯ ನಿರ್ಮಾಣವನ್ನು ಮಾಡಬಹುದು ಆಗಲೂ ಕಾರ್ಮಿಕರು ಸುಲಭವಾಗಿ ಪ್ರವೇಶಿಸಬಹುದು ಮತ್ತು ಅವುಗಳು ಕೈಗೆಟುಕುವವು ಮತ್ತು ಗ್ರಾಮೀಣ ಸಮುದಾಯಗಳು ಪರಸ್ಪರ ಸಹಕಾರದ ಆಳವಾದ ಬೇರೂರಿದೆ ಇದು ನಗರ ವ್ಯವಸ್ಥೆಗಿಂತ ಭಿನ್ನವಾಗಿ ಗ್ರಾಮೀಣ ಸಮುದಾಯವು ಪರಸ್ಪರ ಸಹಕರಿಸುತ್ತದೆ ಆದ್ದರಿಂದ ಹೇಗೆ ಪ್ರಕ್ರಿಯೆ ಆದ್ದರಿಂದ ವಸತಿ ಪುನರ್ನಿರ್ಮಾಣದಲ್ಲಿ FORECAFE 1 ಮತ್ತು 2 ನಿಧಿಯ ಪ್ರಕ್ರಿಯೆ ಮೊದಲನೆಯದಾಗಿ ಒಮ್ಮೆ ಸಮಾಜವು ವ್ಯಕ್ತಿಗಳು ವಸತಿ ಅಗತ್ಯಗಳು ಮತ್ತು ಆರ್ಥಿಕ ಅಗತ್ಯಗಳನ್ನು ಅರಿತುಕೊಂಡಾಗ ಅವರು ತಮ್ಮ ಅವಶ್ಯಕತೆಗಳನ್ನು ಕಾಗದದ ತುಣುಕಿನಲ್ಲಿ ಅರ್ಥಮಾಡಿಕೊಳ್ಳುತ್ತಾರೆ ಮತ್ತು ಅವರು ತಮಗೆ ಬೇಕಾದುದನ್ನು ರಚಿಸಿದರು ಮತ್ತು ಅಲ್ಲಿ ಸುಮಾರು 17 ಎಂಜಿನಿಯರ್ಗಳು ತಾಂತ್ರಿಕ ಪರಿಣತಿಯೊಂದಿಗೆ ಅವರಿಗೆ ಸಹಾಯ ಮಾಡಲು ಎಂಜಿನಿಯರ್ಗಳು ಅಥವಾ ತಜ್ಞರು ಕೆಲಸ ಮಾಡುತ್ತಿದ್ದಾರೆ ಮತ್ತು ಅವರು ಸಹಾಯ ಮಾಡುವ ವಿಧಾನಗಳು ಯಾವುವು ಘಟಕಗಳ ಅಪಾಯ ನಿರೋಧಕ ಗುಣಮಟ್ಟದ ಅನುಮೋದನೆ ಆದ್ದರಿಂದ ಅದು 2 ಮಲಗುವ ಕೋಣೆ ಮತ್ತು ಅಡುಗೆಮನೆ ಮತ್ತು 1 ಸಣ್ಣ ಶೌಚಾಲಯ ಪರಿಸರ ಮತ್ತು ಪರಿಸರ ಮಾನದಂಡಗಳೊಂದಿಗೆ ನಿರ್ಮಾಣದ ಅನುಸರಣೆಯ ಅನುಮೋದನೆ ಮತ್ತು ಮಾಸಿಕ ನಿರ್ಮಾಣದ ಅನುಮೋದನೆ ಪಾವತಿಗಳು ಆದ್ದರಿಂದ ಈ ರೀತಿಯ ಸಬ್ಸಿಡಿ ಪ್ರಕ್ರಿಯೆಯು ಕೆಲಸ ಮಾಡುವ ಹಲವು ಮಾರ್ಗಗಳಿವೆ ಉದಾಹರಣೆಗೆ ನೀವು ಅದರಿಂದ ಸ್ವಲ್ಪ ಸಾಲವನ್ನು ಪಡೆಯುತ್ತಿದ್ದರೆ ನಂತರ ನೀವು ಮತ್ತೆ ನಿಮ್ಮ ನಿರ್ಮಾಣದ 25 ಅನ್ನು ಪೂರ್ಣಗೊಳಿಸಬೇಕು ನಂತರ ಮುಂದಿನ ಪಾವತಿಯನ್ನು ಪಡೆದುಕೊಳ್ಳಿ ನಂತರ ನೀವು ಅನುಸರಿಸಿದ ನಂತರ ಅವರು ಪಾವತಿ ಪ್ರಕ್ರಿಯೆಯನ್ನು ನೋಡಲು ಸಾಧ್ಯವಾಗುತ್ತದೆ ಆದ್ದರಿಂದ ಒಮ್ಮೆ ಸಂತ್ರಸ್ತ ಕುಟುಂಬಗಳು ಹಣಕಾಸಿನ ನೆರವು ಮೂಲಸೌಕರ್ಯ ತಾಂತ್ರಿಕ ಬೆಂಬಲವನ್ನು ಪಡೆಯಬಹುದು ಅವರ ಉದ್ಯಮ ಮಾಹಿತಿ ಮತ್ತು ಯೋಜನೆಯಿಂದ ಉತ್ತೇಜಿಸಲಾದ ತಾಂತ್ರಿಕ ಸಹಾಯಕ್ಕಾಗಿ ಈ 3 ಆಯ್ಕೆಗಳಿಗೆ ಅವರು ಕೆಲವು ಬೆಂಬಲವನ್ನು ಪಡೆಯುತ್ತಿದ್ದಾರೆ ಒಂದು ವೈಯಕ್ತಿಕ ಆಯ್ಕೆಯಾಗಿದೆ ಎರಡನೆಯದು ಇತರ NGO ಗಳ ಕಾರ್ಯಕ್ರಮಗಳ ಮನೆಗಳು ಮತ್ತು ಕಾಫಿ ಬೆಳೆಗಾರರ ಸಂಸ್ಥೆಗಳಿಂದ ಪ್ರವರ್ತಿಸಲಾದ ಪೂರ್ವನಿರ್ಮಿತ ಮನೆಗಳ ಕಾರ್ಯಕ್ರಮವಾಗಿದೆ ದುರಸ್ತಿ ಮಾಡಿದ ಮನೆಗಳ ಕೆಲವು ಉದಾಹರಣೆಗಳನ್ನು ನೀವು ಇಲ್ಲಿ ನೋಡಬಹುದು ಆದ್ದರಿಂದ ಇಲ್ಲಿ ಅವರು ಕೆಲವು ಸಾಲಗಳು ಮತ್ತು ಸಬ್ಸಿಡಿಗಳನ್ನು ಪಡೆಯಲು ಸಾಧ್ಯವಾಯಿತು ಮತ್ತು ಅವರ ಅಗತ್ಯತೆಗಳಿಗೆ ಅನುಗುಣವಾಗಿ ಅವರು ಬಯಸಿದ ಮನೆಯ ಪ್ರಕಾರವನ್ನು ನಿರ್ಮಿಸಿ ಪುನರ್ನಿರ್ಮಾಣದಲ್ಲಿ ಕೆಲಸ ಮಾಡುವ ಸಾಮರ್ಥ್ಯ ಮತ್ತು ಅವರ ಸ್ವಂತ ಸಂಪನ್ಮೂಲಗಳ ಲಭ್ಯತೆ ಇದು ಮತ್ತೆ ಕಾಫಿ ಬೀಜಗಳನ್ನು ಸಂಸ್ಕರಿಸಲು ಕಸ್ಟಮೈಸ್ ಮಾಡಿದ ರಚನೆಯಾಗಿದೆ ಇದು ಸಣ್ಣ ಪ್ರಮಾಣದ ಉದ್ಯಮಕ್ಕೆ ಅವಶ್ಯಕವಾಗಿದೆ ಮತ್ತು ಪ್ರಸ್ತಾಪಗಳು ಸಹ ಬಂದಿವೆ ಪ್ರಿಫ್ಯಾಬ್ ಹೌಸಿಂಗ್ನ ವಿಭಿನ್ನ ಟೋಪೋಲಾಜಿಗಳನ್ನು ಪ್ರದರ್ಶಿಸಲು ಅವರು ತಮ್ಮ ಕಂಪನಿಗಳಿಗೆ ಆಹ್ವಾನವನ್ನು ತಂದರು ಮತ್ತು ಈ ಕೆಳಗಿನ ಮಾನದಂಡಗಳ ಆಧಾರದ ಮೇಲೆ 50 ಪ್ರಸ್ತಾವನೆಗಳಲ್ಲಿ 17 ಪ್ರಿಫ್ಯಾಬ್ ಕಂಪನಿಗಳನ್ನು ಆಯ್ಕೆ ಮಾಡಲಾಗಿದೆ ಒಂದು ವ್ಯವಸ್ಥೆಯ ಗುಣಮಟ್ಟ ಬೆಲೆ ಸಾಮರ್ಥ್ಯದ ಉತ್ಪಾದನೆ ಸಾಮಾಜಿಕ ಸಾಂಸ್ಕೃತಿಕ ಪ್ರವೇಶ ತಂತ್ರಜ್ಞಾನದ ಸ್ವೀಕಾರಾರ್ಹತೆ ಮತ್ತು ಕಾರ್ಮಿಕ ಬಲದ ಬಳಕೆಗೆ ವ್ಯಾಪ್ತಿ ಆದ್ದರಿಂದ ಅವರು ನೋಡಿರುವ ಮಾನದಂಡಗಳು ಹೀಗಿವೆ ಮತ್ತು ಅವರು 17 ಕಂಪನಿಗಳಿಗೆ ಅರ್ಹತೆ ಪಡೆದರು ಈಗ ನೀವು ನೋಡಬಹುದಾದ ಮನೆ ಎಂಬುದಕ್ಕೆ ಇದು ಉತ್ತಮ ಉದಾಹರಣೆಯಾಗಿದೆ ಪೂರ್ವನಿರ್ಮಿತ ವಸ್ತುಗಳಿಂದ ತಯಾರಿಸಲ್ಪಟ್ಟಿದೆ ಮತ್ತು ಪ್ರದರ್ಶನವನ್ನು CGO ಗಳು ಸಹ ಸಂಘಟಿಸಿದ್ದು ಇದರಿಂದ ಸಮುದಾಯಗಳಿಗೆ ಪರ್ಯಾಯಗಳನ್ನು ನೀಡಲು ಅವರು ವಸ್ತುಗಳನ್ನು ಖರೀದಿಸಲು ಮತ್ತು ಕೆಲವು ಆಲೋಚನೆಗಳನ್ನು ಅನುಸರಿಸಲು ಕೆಲವು ಸ್ಫೂರ್ತಿಗಳನ್ನು ತೆಗೆದುಕೊಳ್ಳಬಹುದು ಮತ್ತು ಕೆಲವು ಸೇವಾ ಮೂಲಸೌಕರ್ಯ ಹೂಡಿಕೆಗಳು ಸಹ ಇವೆ ಕೆಲವು ಕುಟುಂಬಗಳು ತಮ್ಮ ಮನೆಯ ಭಾಗವನ್ನು ಪುನರ್ನಿರ್ಮಿಸಲು ಸಾಧ್ಯವಾಯಿತು ಮತ್ತು ಅವರ ಸೇವಾ ಘಟಕಕ್ಕಾಗಿ ಸೆಪ್ಟಿಕ್ ಟ್ಯಾಂಕ್ ಅನ್ನು ಸಹ ಮರುನಿರ್ಮಾಣ ಮಾಡಲು ಸಾಧ್ಯವಾಯಿತು ಮತ್ತು ಸಬ್ಸಿಡಿಗಳು ಹೇಗೆ ಬೆಂಬಲ ನೀಡುತ್ತಿವೆ ಮತ್ತು 3 ಹಂತಗಳಲ್ಲಿ ಒಂದು ತುರ್ತು ಹಂತವಾಗಿದೆ ಅವರಿಗೆ ಸುಮಾರು 25000 ಆಹಾರ ಪಡಿತರ ನೀಡಲಾಗಿದೆ 700 ಟೆಂಟ್ಗಳನ್ನು ನೀಡಲಾಗಿದೆ ಮತ್ತು ಇವು ಯೋಜನೆಯ ಫಲಿತಾಂಶಗಳಾಗಿವೆ ಮತ್ತು ತಾತ್ಕಾಲಿಕ ಆಶ್ರಯಕ್ಕೆ ಅಗತ್ಯವಿರುವ ಪ್ಲಾಸ್ಟಿಕ್ಗಳ ವಿತರಣೆ ಮತ್ತು ಅಳವಡಿಕೆಯೂ ಇದೆ ಮತ್ತು ಶಾಶ್ವತ ಹಂತದಲ್ಲಿ ಸುಮಾರು 9800 ಮನೆಗಳನ್ನು ಮರುನಿರ್ಮಾಣ ಮಾಡಲಾಗಿದೆ ಮತ್ತು ಇದು ಕಾಫಿ ಬೆಳೆಗಾರರು ಅಥವಾ ಕಾಫಿ ಕೆಲಸಗಾರರಿಗೆ 6648 ಮನೆಗಳು ಮತ್ತು ಇತರ 4700 ಉತ್ಪಾದನೆಗೆ ಸಂಬಂಧಿಸಿದ ರಚನೆಗಳು ಕಾಫಿ ಬೀಜಗಳನ್ನು ಫಿಲ್ಟರ್ ಮಾಡುವ ಪ್ರಕ್ರಿಯೆಗಳಿಗೆ ಮಾಡಿಕೊಡಲಾಗಿದೆ ಅಥವಾ ಇತರ ಯಾವುದೇ ಕೈಗಾರಿಕಾ ಉದ್ದೇಶಗಳು ಅಥವಾ ಪ್ಯಾಕೇಜಿಂಗ್ ಉದ್ದೇಶಗಳು ಮತ್ತು ಒಳಚರಂಡಿ ನೀರು ಮತ್ತು ವಿದ್ಯುತ್ ಮುಂತಾದ ಮೂಲಸೌಕರ್ಯಗಳ 2131 ವೈಯಕ್ತಿಕ ಯೋಜನೆಗಳನ್ನು ಅಳವಡಿಸಲಾಗಿದೆ ಮತ್ತು FORECAFE 3 ಬಜೆಟ್ನಲ್ಲಿ ಅವರು ಶಾಲೆಗಳು ಮತ್ತು ಪೊಲೀಸ್ ಠಾಣೆಗಳು ಚರ್ಚ್ಗಳಂತಹ ಅಗತ್ಯ ಸಾರ್ವಜನಿಕ ಮೂಲಸೌಕರ್ಯಗಳ ಮೇಲೆ ಕೇಂದ್ರೀಕರಿಸಿದ್ದಾರೆ ಮತ್ತು ಪ್ರಿಫ್ಯಾಬ್ ಮತ್ತು ಮಾಡ್ಯುಲರ್ ಘಟಕಗಳನ್ನು ಬಳಸುವುದು ಇದರ ಹೊರತಾಗಿ ಸುಮಾರು 10000 ನೇರವಾದ ಸಾಫ್ಟ್ ಔಟ್ಪುಟ್ಗಳು ಸಹ ಇವೆ ಮತ್ತು ಪರೋಕ್ಷ ಉದ್ಯೋಗಗಳನ್ನು ರಚಿಸಲಾಗಿದೆ ನಿವಾಸಿಗಳು ಮತ್ತು ನಿರ್ಮಾಣ ಕಂಪನಿಗಳಿಗೆ ಮಾಹಿತಿ ಮತ್ತು ಶಿಕ್ಷಣ ಅವರು ಪ್ರದರ್ಶನದಲ್ಲಿ ಭಾಗವಹಿಸಿದ್ದಾರೆ ಮತ್ತು ಸಹಕರಿಸಿದ್ದಾರೆ ಆದ್ದರಿಂದ ಇವೆಲ್ಲವೂ ಯೋಜನೆಯ ಫಲಿತಾಂಶಗಳ ಭಾಗವಾಗಿದೆ ಅವರು ಕೇವಲ ಜವಾಬ್ದಾರಿ ಮತ್ತು ಅಪಾಯಗಳನ್ನು ಹಂಚಿಕೊಂಡಿದ್ದಾರೆ ನಿರ್ಮಾಣ ಕೌಶಲ್ಯಗಳನ್ನು ಹೊಂದಿರುವ ನಿವಾಸಿಗಳು ಸ್ವಯಂ ಸಹಾಯ ನಿರ್ಮಾಣವನ್ನು ಬಳಸಿದರು ಉದಾಹರಣೆಗೆ ರೈತರು ಅವರು ಬಂದು ಪುನರ್ನಿರ್ಮಾಣ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಸಾಧ್ಯವಾಯಿತು ಆದರೆ ವಯಸ್ಸಾದ ಜನರು ಇದ್ದಾರೆ ಅವರು ಕೆಲವು ಕಾರ್ಮಿಕರನ್ನು ನೇಮಿಸಿಕೊಳ್ಳಲು ಸಮರ್ಥರಾಗಿದ್ದಾರೆ ನಿವಾಸಿಗಳು ತಮ್ಮ ಹಳೆಯ ಮನೆಗಳಿಂದ ಅವರು ಬಾಗಿಲು ಕಿಟಕಿಗಳನ್ನು ಬಳಸುವಂತೆ ಮರುಬಳಕೆಯ ವಸ್ತುಗಳನ್ನು ಬಳಸಿಕೊಂಡು ಸಂಪನ್ಮೂಲಗಳ ಬಳಕೆಯನ್ನು ಉತ್ತಮಗೊಳಿಸಿದರು ಮತ್ತು ಮರುಬಳಕೆ ಮಾಡಲಾದ ಇತರ ವಸ್ತುಗಳು ವೆಚ್ಚವನ್ನು ಕಡಿಮೆ ಮಾಡುತ್ತವೆ ಮತ್ತು ಅದೇ ರೀತಿಯ ಬಟ್ಟೆಯನ್ನು ಮರಳಿ ಪಡೆಯುತ್ತವೆ ಮತ್ತು ಇಂಜಿನಿಯರ್ಗಳು ತಮ್ಮ ಎಲ್ಲಾ ಪ್ರಸ್ತಾಪಗಳನ್ನು ಮೌಲ್ಯಮಾಪನ ಮಾಡುತ್ತಿದ್ದರಿಂದ ಎಲ್ಲಾ ನಿರ್ಮಾಣಗಳು ಭೂಕಂಪನದ ರೀತಿಯಲ್ಲಿ ಉತ್ತಮವಾಗಿವೆ ಮತ್ತು ಅದೇ ಸಮಯದಲ್ಲಿ ವೈಯಕ್ತಿಕ ಅಗತ್ಯಗಳು ಅಭಿರುಚಿಗಳು ಮತ್ತು ಆದ್ಯತೆಗಳಿಗೆ ಪ್ರತಿಕ್ರಿಯಿಸುತ್ತವೆ ಸಬ್ಸಿಡಿಗಳನ್ನು ಹೆಚ್ಚುವರಿ ಮೂಲಗಳೊಂದಿಗೆ ಹೊಂದಿಸುವ ಸ್ವಾತಂತ್ರ್ಯವು ಫಲಾನುಭವಿಗಳಿಂದ ಪ್ರಮುಖ ಕೊಡುಗೆಯನ್ನು ಪ್ರೇರೇಪಿಸಿತು ಮತ್ತು ಸಂಪನ್ಮೂಲಗಳ ಮಿತಿಗಳ ಬಗ್ಗೆ ಜಾಗೃತರಾಗಿ ನಿವಾಸಿಗಳು ಹೊಂದಿಕೊಳ್ಳುವ ಸ್ಥಳಗಳನ್ನು ರಚಿಸುವ ಮೂಲಕ ಮತ್ತು ವಿವಿಧ ಬಳಕೆಗಳಿಗೆ ಪ್ರತಿಕ್ರಿಯಿಸುವ ಮೂಲಕ ತಮ್ಮ ಯೋಜನೆಗಳನ್ನು ಉತ್ತಮಗೊಳಿಸುತ್ತಾರೆ ಮತ್ತು ಪರಿಣಾಮವಾಗಿ ನಿವಾಸಿಗಳು ಒಂದೇ ತಂತ್ರಜ್ಞಾನ ಅಥವಾ ವಸತಿ ಮಾದರಿಯನ್ನು ಪರಿಗಣಿಸಲಿಲ್ಲ ವೈವಿಧ್ಯತೆಯು ಚಿತ್ರದಲ್ಲಿ ಬರುತ್ತದೆ ಸಹಜವಾಗಿ ಯಾವುದೇ ಯೋಜನೆಗೆ ಯಾವಾಗಲೂ ಕೆಲವು ಕುಸಿತಗಳು ಇವೆ ಈ ವಿಭಾಗದಲ್ಲಿ ಈ ಇಡೀ ಯೋಜನೆಯಲ್ಲಿ ನಾನು ಕೆಲಸ ಮಾಡುವ ಕಾಫಿ ಬೆಳೆಗಾರರ ಸಂಘಗಳಾಗಿದ್ದು ಅನೌಪಚಾರಿಕ ನಿವಾಸಿಗಳ ವ್ಯಾಪ್ತಿಯು ಕೊಲಂಬಿಯಾದಲ್ಲಿ ಅನೌಪಚಾರಿಕ ವಲಯವು ಬಹಳ ಮಹತ್ವದ ಅಂಶವಾಗಿದೆ ಇದು ನಗರ ಪ್ರದೇಶಗಳಲ್ಲಿ ಮತ್ತು ಕೇಂದ್ರೀಕೃತ ನಿರ್ಧಾರಗಳನ್ನು ಗಮನದಲ್ಲಿರಿಸಿಲ್ಲ ಏನಾಗುತ್ತದೆ ಎಂಬುದರ ನಿರಂತರತೆ ಮತ್ತು ಜ್ಞಾನದ ನಷ್ಟ ಈ FORECAFE ಯೋಜನೆಯು ಕೆಲವು ವರ್ಷಗಳ ನಂತರ ಮುಚ್ಚಲ್ಪಟ್ಟಿದೆ ನಂತರ ಅದು ಎಲ್ಲಾ ಫೈಲ್ಗಳನ್ನು ಸಂಪೂರ್ಣವಾಗಿ ಮುಚ್ಚಿದೆ ಆದ್ದರಿಂದ ಈ ಪ್ರಕ್ರಿಯೆಯಲ್ಲಿ ಅವರು ಪಡೆದ ಕಲಿಕೆ ಮತ್ತು ಭವಿಷ್ಯದ ಪುನರ್ನಿರ್ಮಾಣ ಯೋಜನೆಗಳಿಗೆ ಅದನ್ನು ಹೇಗೆ ವರ್ಗಾಯಿಸಬಹುದು ಎಂಬ ಜ್ಞಾನದ ವರ್ಗಾವಣೆ ಇಲ್ಲ ಆದ್ದರಿಂದ ಅಲ್ಲಿಯೇ ನಿರಂತರತೆ ಮತ್ತು ಜ್ಞಾನದ ನಷ್ಟ ಏಕೆಂದರೆ ನಿರ್ವಹಣೆಯ ವಿಷಯದಲ್ಲಿ ಯಾವುದೇ ಇತರ ಆರೋಪಗಳ ವಿಷಯದಲ್ಲಿ ಯಾವುದೇ ಇತರ ಸಮಸ್ಯೆಗಳನ್ನು ಮತ್ತಷ್ಟು ತೆಗೆದುಕೊಳ್ಳಬೇಕು ಆದ್ದರಿಂದ ಅಲ್ಲಿಯೇ ನಿರಂತರತೆಯ ಅಂಶವನ್ನು ನೋಡಬೇಕು ಬಾಟಮ್ ಅಪ್ ವಿಧಾನವು ಹೇಗೆ ಎಂಬುದಕ್ಕೆ ಇದು ನಿಮಗೆ ಉತ್ತಮ ಉದಾಹರಣೆಯನ್ನು ನೀಡುತ್ತದೆ ಎಂದು ನಾನು ಭಾವಿಸುತ್ತೇನೆ ಮತ್ತು ರೈತರ ಅಗತ್ಯಗಳಿಗೆ ವೈವಿಧ್ಯತೆಯನ್ನು ನೀಡುವುದು ಮತ್ತು ವಿಕೇಂದ್ರೀಕೃತ ವಿಧಾನವು ಕಾಫಿ ಬೆಳೆಗಾರರಿಗೆ ಹೇಗೆ ಸಹಾಯ ಮಾಡುತ್ತದೆ ಮತ್ತು ಅವರ ಅಗತ್ಯತೆಗಳು ಮತ್ತು ಅಗತ್ಯಗಳನ್ನು ಪೂರೈಸಲು ಹೇಗೆ ಸಹಾಯ ಮಾಡುತ್ತದೆ ಮತ್ತು ಸರ್ಕಾರ ಮತ್ತು ಇತರ ಖಾಸಗಿ ವಲಯಗಳಿಂದ ಕೆಲವು ನಿಧಿಯ ಬೆಂಬಲವನ್ನು ಒದಗಿಸಲಾಗಿದೆ ಮತ್ತು ಹೇಗೆ ಸಂಪೂರ್ಣ ಪುನರ್ನಿರ್ಮಾಣ ಚಟುವಟಿಕೆಯನ್ನು ನೋಡಿಕೊಳ್ಳಲು ಅಸೋಸಿಯೇಷನ್ ನಿಯಂತ್ರಕ ಪ್ರಾಧಿಕಾರದಲ್ಲಿ ನಿಧಿ ವ್ಯವಸ್ಥಾಪಕವಾಯಿತು ಮತ್ತು ಇಲ್ಲಿಯೇ ತಾಂತ್ರಿಕ ಒಳಹರಿವುಗಳನ್ನು ಸಂಯೋಜಿಸಲಾಗಿದೆ ಪುನರ್ನಿರ್ಮಾಣ ಪ್ರಕ್ರಿಯೆಯ ಮೂಲಕ ಕಠಿಣ ಮತ್ತು ಮೃದುವಾದ ಒಳಹರಿವುಗಳನ್ನು ಒದಗಿಸಲಾಗಿದೆ ನಾನು ಭಾವಿಸುತ್ತೇನೆ ಇದು ಸಹಾಯ ಮಾಡುತ್ತದೆ ತುಂಬಾ ಧನ್ಯವಾದಗಳು